ಈ ಲೆಕ್ಚರ್ ನಲ್ಲಿ ನಾವು ಇಂಡಸ್ಟ್ರಿ 4 0 ನಲ್ಲಿನ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ನ ಕೆಲವು ಮೂಲ ವಿಷಯಗಳನ್ನು ನೋಡೋಣ ಮತ್ತೆ ಈಗ ನೀವೆಲ್ಲರೂ ಎಐ ಬಗ್ಗೆ ಇರುವ ಜನಪ್ರಿಯತೆಯನ್ನು ಕೇಳಿದ್ದೀರಾ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಮತ್ತು ಕೈಗಾರಿಕೆಗಳಲ್ಲಿ ಅದರ ಉಪಯೋಗ ಮತ್ತು ಬೇರೆ ಕಡೆಗಳಲ್ಲೂ ಕೂಡ ಇಂದಿನ ದಿನಗಳಲ್ಲಿ ಎಐ ಬಹಳ ಆಕರ್ಷಕವಾಗಿದೆ ಮತ್ತು ಇದು ವಿವಿಧ ಡೊಮೇನ್ಗಳ ಕೈಗಾರಿಕೆಗಳಲ್ಲಿ ವಿವಿಧ ಅಪ್ಲಿಕೇಶನ್ಗಳನ್ನು ಕಂಡುಕೊಳ್ಳುತ್ತದೆ ಮತ್ತೆ ಇಂಡಸ್ಟ್ರಿ 4 0 ವಿನ ಉದ್ದೇಶಗಳನ್ನು ಪೂರೈಸುವ ಮೂಲಕ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಮತ್ತೆ ನಾವು ಎಐ ನ ಮೂಲ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಮತ್ತು ಅದನ್ನು ಒಟ್ಟಾರೆ ದಕ್ಷತೆಯನ್ನು ವೃದ್ಧಿಸಲು ಮತ್ತು ಕೈಗಾರಿಕಾ ವಲಯದಲ್ಲಿನ ವಿಭಿನ್ನ ಸವಾಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಹೇಗೆ ಉಪಯೋಗಿಸುವುದು ಎಂದು ತಿಳಿಯೋಣ ಮತ್ತೆ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಬಗ್ಗೆ ನಾವು ಮಾತನಾಡುವಾಗ ನಮ್ಮ ಮನಸ್ಸಿಗೆ ಬರುವುದು ಇದು ಒಂದು ಬಗೆಯ ಇಂಟಲಿಜೆನ್ಸ್ ಎಂದು ನಾವು ಮಾತನಾಡುತ್ತಿರುವುದು ಇದರ ಆರ್ಟಿಫಿಶಿಯಲ್ ರೂಪದ ಬಗ್ಗೆ ನೀವು ವಿವಿಧ ರೋಬೋಟ್ ಸಾಕರ್ ಆಡುವುದನ್ನು ರೋಬೋ ಸಾಕರ್ ತರಹದ ವಿವಿಧ ವಸ್ತುಗಳ ಬಗ್ಗೆ ಕೇಳಿರಬಹುದು ಮತ್ತು ಡ್ರೈವರ್ ಲೆಸ್ ಕಾರ್ ಗಳ ಬಗ್ಗೆಯೂ ಕೇಳಿರಬಹುದು ಯಾವುದು ಕೆಲವು ವರ್ಷಗಳಿಂದ ಬಹಳ ಜನಪ್ರಿಯವಾಗಿದೆ ಇವುಗಳೆಲ್ಲವೂ ಎಐ ತಂತ್ರಗಳನ್ನು ಉಪಯೋಗಿಸಿ ವಿವಿಧ ಸವಾಲುಗಳನ್ನು ಬಗೆಹರಿಸಿದ ಉದಾಹರಣೆಗಳಾಗಿವೆ ಯಾವುದು ಎಐ ಇಲ್ಲದೆ ಬಗೆಹರಿಸಲು ಅಸಾಧ್ಯವಾದುದು ಆದರೆ ಇದು ಕೇವಲ ರೋಬೋಟ್ ಸಾಕರ್ ಆಡುವುದು ಮಾತ್ರವಲ್ಲ ಎಐ ಅಪ್ಲಿಕೇಶನ್ ಆದ ಡ್ರೈವರ್ ಲೆಸ್ ಕಾರ್ ಮಾತ್ರವಲ್ಲ ಎಐ ವಿವಿಧ ಡೊಮೇನ್ ಗಳಲ್ಲಿ ಬಳಸಲಾಗುತ್ತದೆ ಕ್ರೆಡಿಟ್ ಕಾರ್ಡ್ ಗಳ ವಂಚನೆ ಪತ್ತೆಹಚ್ಚುವುದು ಎಐ ಅನ್ನು ಕಂಪ್ಯೂಟರ್ ವಿನ್ಯಾಸಗೊಳಿಸಲು ಯಾವುದನ್ನು ಚೆಸ್ ಆಟವಾಡಲು ಬಳಸಬಹುದು ಮತ್ತು ಇದು ಕಳೆದ ಕೆಲವು ದಶಕಗಳಿಂದ ಸಂಭವಿಸಿದ ಸಂಗತಿಯಾಗಿದೆ ಬಹಳಷ್ಟು ಜನ ಗೇಮ್ಸ್ ಗಳಲ್ಲಿ ಎಐ ಅಪ್ಲಿಕೇಶನ್ ಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿದ್ದಾರೆ ಕೈಗಾರಿಕೆಗಳಲ್ಲಿ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ವಿಭಿನ್ನ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದು ಮನುಷ್ಯನಿಗೆ ಕಷ್ಟವಾಗಿತ್ತು ಅದನ್ನು ಎಐ ಮತ್ತು ವಿವಿಧ ಅಪ್ಲಿಕೇಶನ್ಗಳು ಕೈಗಾರಿಕೆಗಳಲ್ಲಿ ಆಸಕ್ತಿ ತೋರಿವೆ ಮತ್ತೆ ಎಐ ಎಂದರೆ ಏನು ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಎಐ ಎಂದರೆ ಏನು ಎಂಬುದರ ಬಗ್ಗೆ ವಿವಿಧ ದೃಷ್ಟಿಕೋನಗಳು ಇವೆ ಮತ್ತೆ ಇದಕ್ಕೆ ಸಾಕಷ್ಟು ದೊಡ್ಡ ವ್ಯಾಪ್ತಿ ಇದೆ ಮತ್ತು ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಅನ್ನು ವಿವರಿಸಲು ಬಹಳ ವ್ಯಾಖ್ಯಾನಗಳು ಇವೆ ಪ್ಯಾಟರ್ಸನ್ ಅವರ ವ್ಯಾಖ್ಯಾನದ ಪ್ರಕಾರ ಎಐ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಒಂದು ಬ್ರಾಂಚ್ ಆಗಿದ್ದು ಅದು ಬುದ್ಧಿವಂತಿಕೆ ಇರುವ ಕಂಪ್ಯೂಟರ್ ಸಿಸ್ಟಮ್ ಗಳ ಅಧ್ಯಯನ ಮತ್ತು ಸೃಷ್ಟಿಯ ಬಗ್ಗೆ ವ್ಯವಹರಿಸುತ್ತದೆ ಮತ್ತೆ ನಾವು ಮಾತನಾಡುತ್ತಿರುವುದು ಮನುಷ್ಯರ ಹಾಗೆ ನೈಸರ್ಗಿಕವಾದ ಬುದ್ಧಿವಂತಿಕೆ ಇರುವ ಕಂಪ್ಯೂಟರ್ ಸಿಸ್ಟಮ್ ಗಳ ಬಗ್ಗೆ ಮತ್ತೆ ಮನುಷ್ಯರಂತೆ ಬುದ್ಧಿವಂತಿಕೆಯಿಂದ ಯೋಚಿಸಲು ಮತ್ತು ವರ್ತಿಸಲು ಪ್ರಯತ್ನಿಸಬಹುದಾದ ವ್ಯವಸ್ಥೆಗಳನ್ನು ನಿರ್ಮಿಸಲು ಪ್ರಯತ್ನಿಸುವುದು ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ನ ಒಂದು ವ್ಯಾಖ್ಯಾನವಾಗಿದೆ ನಾನು ಹೇಳಿದ ಹಾಗೆ ಎಐ ಎಂದರೆ ಏನು ಎಂಬುದರ ಬಗ್ಗೆ ವಿವಿಧ ದೃಷ್ಟಿಕೋನಗಳು ಇವೆ ಮತ್ತೊಂದು ದೃಷ್ಟಿಕೋನದಲ್ಲಿ ವಿವಿಧ ಕಂಪ್ಯೂಟೇಷನಲ್ ಮಾಡೆಲ್ಗಳನ್ನು ಮನುಷ್ಯರ ಮಾನಸಿಕ ಸಾಮರ್ಥ್ಯಗಳನ್ನು ವೃದ್ಧಿಪಡಿಸಲು ಹೇಗೆ ಉಪಯೋಗಿಸುವುದು ಎಐ ಇದನ್ನು ಮಾಡಬಲ್ಲದು ಮತ್ತೆ ಅದು ಎಐ ನ ಮತ್ತೊಂದು ಪ್ರಾಪ್ತಿಯಾಗಿದೆ ಮತ್ತೆ ಇದೇ ರೀತಿಯಲ್ಲಿ ಎಐ ಎಂದರೇನು ಎಂಬುದಕ್ಕೆ ವಿವಿಧ ದೃಷ್ಟಿಕೋನಗಳಿವೆ ಮತ್ತೆ ಲ್ಯಾಟರಲ್ ವ್ಯಾಖ್ಯಾನವನ್ನು ಮೂಲತಃ ಯುಜೀನ್ ಚಾರ್ನಿಯಾಕ್ ಮತ್ತು ಡ್ರೂ ಮೆಕ್ಡರ್ಮೊಟ್ ಪ್ರಸ್ತಾಪಿಸಿದ್ದಾರೆ ಮತ್ತೆ ನಾವು ಮಾತನಾಡುತ್ತಿರುವುದು ಕೃತಕದ ಬಗ್ಗೆ ಯಾವುದು ಮಾನವನಿರ್ಮಿತ ಮತ್ತು ಬುದ್ಧಿವಂತಿಕೆ ಸಂಯೋಜನೆ ಮಾಡಿದಾಗ ಯಾವುದು ಮೂಲತಃ ಆಲೋಚನಾ ಶಕ್ತಿಯಿಂದ ಮತ್ತು ಒಟ್ಟಾರೆ ಒಂದು ಸಿಸ್ಟಮನ್ನು ಸಾಧಿಸುವುದು ಎಐ ಆಧಾರಿತ ಸಿಸ್ಟಮ್ ಅಭಿವೃದ್ಧಿಪಡಿಸುವುದು ಯಾವುದು ಆರ್ಟಿಫಿಶಿಯಲ್ ಇಂಟಲಿಜೆಂಟ್ ಸಿಸ್ಟಮ್ ಆಗಿದೆ ಇದು ಮಾನವ ನಿರ್ಮಿತ ಆಲೋಚನಾ ಶಕ್ತಿಯ ಸೃಷ್ಟಿಯಾಗಿದೆ ಮತ್ತೆ ಸರಳ ರೂಪದಲ್ಲಿ ಎಐ ಸಾಫ್ಟ್ವೇರ್ ರಚನೆಯಾಗಿದೆ ಅರ್ಥಗರ್ಭಿತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತೆ ಒಂದನ್ನು ನೆನಪಿಡಬೇಕು ಎಐ ಸಿಸ್ಟಮ್ ಗಳು ಸಾಫ್ಟ್ವೇರ್ ಆಧಾರಿತ ಆದರೆ ಕೈಗಾರಿಕಾ ಉದ್ಯಮಗಳಲ್ಲಿ ಅಥವಾ ಇನ್ನೂ ಹಲವು ಡೊಮೈನ್ ಗಳಲ್ಲಿ ಈ ಎಐ ಆಧಾರಿತ ಸಾಫ್ಟ್ವೇರ್ ಗಳು ಕೆಲವು ಬಗೆಯ ಹಾರ್ಡ್ವೇರ್ ಗಳ ಮೇಲೆ ಕೆಲಸ ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ಮೂಲತಹ ಎಐ ಸಿಸ್ಟಂಗಳ ಬಗ್ಗೆ ಮಾತನಾಡುವಾಗ ಹಾರ್ಡ್ವೇರ್ ಸಂಪೂರ್ಣವಾಗಿ ಬಿಡಲು ಆಗುವುದಿಲ್ಲ ಎಐ ನ ಮೂಲವನ್ನು ನೀವು ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಎಐ ಬಹಳಷ್ಟು ಪ್ರಿಯತೆಯನ್ನು ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದಾದ್ಯಂತ ಕಂಡುಕೊಂಡಿದೆ ಆದರೆ 1950 ರ ದಶಕದಿಂದಲೂ AI ಅಸ್ತಿತ್ವದಲ್ಲಿದೆ ಮತ್ತೆ ಮೊದಲು ಎಐ ನ ಬಗ್ಗೆ ಬೇರೆ ರೀತಿಯ ಥಿಯರಿಟಿಕಲ್ ರಿಸರ್ಚ್ ಇರುತ್ತಿತ್ತು ಹಲವು ಬಗೆಯ ಲ್ಯಾಂಗ್ವೇಜ್ ಗಳನ್ನು ಎಐ ನೊಂದಿಗೆ ಬಳಸಲು ಪ್ರಸ್ತಾಪಿಸಲಾಗಿದೆ ಯಾವುವೆಂದರೆ ಲಿಸ್ಪ್ ಪ್ರೊಲಾಗ್ ನಂತರ 1970 ರ ದಶಕದಲ್ಲಿ ಎಕ್ಸ್ಪರ್ಟ್ ಸಿಸ್ಟಂಗಳ ಪರಿಕಲ್ಪನೆಯು ಅಸ್ತಿತ್ವಕ್ಕೆ ಬಂದಿತು ಎಕ್ಸ್ಪರ್ಟ್ ಸಿಸ್ಟಂ ಮೂಲತಃ ಮೊದಲೇ ಅಸ್ತಿತ್ವದಲ್ಲಿರುವ ಕೆಲವು ಜ್ಞಾನದ ಆಧಾರದ ಮೇಲೆ ವ್ಯವಸ್ಥೆಗಳು ಭವಿಷ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿವೆ ಮತ್ತೆ ಎಕ್ಸ್ಪರ್ಟ್ ಸಿಸ್ಟಂಗಳು ಅಸ್ತಿತ್ವಕ್ಕೆ 1990ರಲ್ಲಿ ಬಂದಾಗ 1990 ರ ಸುಮಾರು ಮಧ್ಯದಲ್ಲಿ ನೀವು ನೆನಪಿಸಿಕೊಂಡರೆ ಡೀಪ್ ಬ್ಲೂ ಬಹಳ ಜನಪ್ರಿಯವಾಯಿತು ಐಬಿಎಂ ಅವರ ಕಂಪ್ಯೂಟರನ್ನು ನಿರ್ಮಿಸಿದರು ಡೀಪ್ ಬ್ಲೂ ಎಂದು ಯಾವುದು ಎಐ ಆಧಾರಿತ ಸಿಸ್ಟಮ್ ಯಾವುದು ಚೆಸ್ ಮಾಡಬಲ್ಲದು ಮತ್ತೆ ಅದರ ಇತಿಹಾಸವನ್ನು ನೀವು ನೆನಪಿಸಿಕೊಂಡರೆ ಡೀಪ್ ಬ್ಲೂ ಮೂಲತಹ ಬಹಳ ದೊಡ್ಡ ಚೆಸ್ ಆಟಗಾರನನ್ನು ಬಹಳ ಹಿಂದೆ ಸೋಲಿಸಿತ್ತು ಮತ್ತೆ ಕಂಪ್ಯೂಟರ್ ಆರ್ಟಿಫಿಶಿಯಲ್ ಸಿಸ್ಟಮ್ ಇರುವಂತಹದ್ದು ಮನುಷ್ಯನ ಮೆದುಳನ್ನು ಮತ್ತು ಪರಿಣಿತ ಮೆದುಳನ್ನು ಮೀರಿಸಲು ಸಾಧ್ಯವಾಯಿತು ಒಬ್ಬ ಪರಿಣಿತ ಚೆಸ್ ಆಟಗಾರನನ್ನು ಡೀಪ್ ಬ್ಲೂ 1990ರಲ್ಲಿ ಸೋಲಿಸಿತು ಮತ್ತು ಆಗ ಎಐ ಅಪ್ಲಿಕೇಶನ್ಗಳು ಆಟಗಳ ಡೊಮೈನ್ ನಲ್ಲಿ ಅದರಲ್ಲೂ ಚೆಸ್ ನಲ್ಲಿ ಬಹಳಜನಪ್ರಿಯತೆ ಹೊಂದಿತು ಮತ್ತೆ ಎಐ ಅನ್ನು ಬಳಸುವ ಪ್ರೋಗ್ರಾಂ ನಡುವಿನ ವ್ಯತ್ಯಾಸವೇನು ಮತ್ತೆ ಎಐ ಅಲ್ಲದ ಕಂಪ್ಯೂಟರ್ ಪ್ರೋಗ್ರಾಮ್ ಗಳು ದೊಡ್ಡ ಡೇಟಾಬೇಸ್ ಗಳನ್ನು ಮತ್ತು ಅಲ್ಗೊರಿತ್ಮಿಕ್ ಸರ್ಚ್ ಮೆಥಡ್ಗಳನ್ನು ಉಪಯೋಗಿಸುತ್ತವೆ ಆದರೆ ಎಐ ಬಳಸುವ ಕಂಪ್ಯೂಟರ್ ಪ್ರೋಗ್ರಾಮ್ ಬಹಳ ದೊಡ್ಡ ನಾಲೆಡ್ಜ್ ಬೇಸ್ ಮತ್ತು ಹ್ಯೂರಿಸ್ಟಿಕ್ ಸರ್ಚ್ ಮೆಥಡ್ ಬಳಸುತ್ತದೆ ಮತ್ತೆ ಅದು ಅಲ್ಗಾರಿದಮಿಕ್ ಸರ್ಚ್ ಮತ್ತು ಹ್ಯೂರಿಸ್ಟಿಕ್ ಸರ್ಚ್ ವಿಧಾನ ಅಲ್ಗಾರಿದಮಿಕ್ ಸರ್ಚ್ ಮೂಲತಃ ಕೆಲವು ಆಪ್ಟಿಮೈಸ್ಡ್ ಪರಿಹಾರದೊಂದಿಗೆ ಬರಲು ಕೆಲವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಕಾರ್ಯವಿಧಾನಗಳನ್ನು ಅನುಸರಿಸುತ್ತದೆ ಆದರೆ ಹ್ಯೂರಿಸ್ಟಿಕ್ ಸರ್ಚ್ ಈ ಹೆಸರೇ ಸೂಚಿಸುವಂತೆ ಹ್ಯೂರಿಸ್ಟಿಕ್ ಸರ್ಚ್ ಎಐ ನಲ್ಲಿ ಬಹಳ ಜನಪ್ರಿಯವಾದದ್ದು ಏಕೆಂದರೆ ಬಹಳಷ್ಟು ಎಐ ಆಧಾರಿತ ಸಮಸ್ಯೆಗಳನ್ನು ಪರಿಹರಿಸುವುದು ಸುಲಭವಲ್ಲ ಹುಡುಕಾಟ ಸ್ಥಳವು ದೊಡ್ಡದಾಗಿದೆ ಬಹಳಷ್ಟು ಎಐ ಸಮಸ್ಯೆಗಳು ದೊಡ್ಡದಾಗಿದೆ ಮತ್ತೆ ಎಲ್ಲಿ ಸಾಂಪ್ರದಾಯಿಕ ಸರ್ಚ್ ವಿಧಾನಗಳಾದ ಅಲ್ಗಾರಿದಮಿಕ್ ಸರ್ಚ್ ಮೆಥಡ್ ಗಳನ್ನು ಬಳಸಿ ನೀವು ಕೆಲವು ಪರಿಣಾಮಕಾರಿ ಪರಿಹಾರವನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತೆ ಹ್ಯೂರಿಸ್ಟಿಕ್ ಸರ್ಚ್ ಮೂಲತಃ ಹ್ಯೂರಿಸ್ಟಿಕ್ ಅಥವಾ ನಿಯಮಗಳನ್ನು ಉಪಯೋಗಿಸಿ ಪರಿಹಾರವನ್ನು ಕಂಡುಕೊಂಡು ಯಾವುದು ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ಸಮಯಗಳಲ್ಲಿ ಸೂಕ್ತವಾಗಿರುತ್ತದೆ ಅದರ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತೆ ಕೆಲವು ಹ್ಯೂರಿಸ್ಟಿಕ್ ಸರ್ಚ್ ಮೆಥಡ್ ಗಳು ಇದೆ ಎಐ ಡೊಮೇನ್ ನಲ್ಲಿ ಹ್ಯೂರಿಸ್ಟಿಕ್ ಸರ್ಚ್ ಮೆಥಡ್ ಗಳು ಸಾಕಷ್ಟು ಜನಪ್ರಿಯವಾಗಿವೆ ಮತ್ತು ಹ್ಯೂರಿಸ್ಟಿಕ್ ಸರ್ಚ್ ಮೆಥಡ್ ಗಳು ಎಐ ಅಪ್ಲಿಕೇಶನ್ ಗಳಲ್ಲಿ ಸಾಕಷ್ಟು ಬಳಕೆಯನ್ನು ಕಂಡುಕೊಂಡಿದೆ ಗೇಮ್ಸ್ ಗಳಲ್ಲಿ ಚೆಸ್ ಮೊದಲಾದ ವಿವಿಧ ಆಟಗಳಲ್ಲಿ ಮತ್ತೆ ಎಐ ನಲ್ಲಿ ಸರ್ಚ್ ಮೆಥೆಡ್ ಹ್ಯೂರಿಸ್ಟಿಕ್ ಸರ್ಚ್ ಮೆಥಡ್ ಗಳು ಬಹಳ ಜನಪ್ರಿಯವಾದದ್ದು ಏಕೆಂದರೆ ಕಂಪ್ಯೂಟರ್ ಗೇಮ್ಸ್ ಗಳ ಬಗ್ಗೆ ಯೋಚಿಸಿ ಚೆಸ್ ವಿಷಯದ ಬಗ್ಗೆ ಚೆಸ್ ಆಟದ ಬಗ್ಗೆ ಮತ್ತೆ ಕೆಲವು ಬಾರಿ ಇನ್ಪುಟ್ ಸ್ಪೇಸ್ ಎಷ್ಟು ವಿಸ್ತೀರ್ಣ ವಾಗಿರುತ್ತದೆ ಎಂದರೆ ಮತ್ತು ನೀವು ಸಾಂಪ್ರದಾಯಿಕ ಸರ್ಚ್ ಮೆಥಡ್ ಗಳನ್ನು ಉಪಯೋಗಿಸಲು ಸಾಧ್ಯವಿಲ್ಲ ಮತ್ತೆ ನೀವು ಹ್ಯೂರಿಸ್ಟಿಕ್ ಸರ್ಚ್ ಅನ್ನೋ ಉಪಯೋಗಿಸಿ ಕೆಲವು ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಯಾವುದು ಕೆಲವು ಸ್ಥಿತಿಗಳಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತದೆ ಮತ್ತೆ ಹ್ಯೂರಿಸ್ಟಿಕ್ ಸರ್ಚ್ ಮೆಥಡ್ ಗಳು ಎಐ ನಲ್ಲಿ ಬಹಳಷ್ಟು ಜನಪ್ರಿಯವಾದದ್ದು ಮತ್ತು ಆಟಗಳಲ್ಲಿ ಬಳಸುವ ಎಐ ಅಲ್ಲಿ ಕೂಡ ಮತ್ತೆ ಎಐ ಹೆಚ್ಚಾಗಿ ಜ್ಞಾನದ ಪರಿಕಲ್ಪನೆಯನ್ನು ಆಧರಿಸಿದೆ ಮತ್ತೆ ಮಾತನಾಡುತ್ತಿರುವುದು ಹಲವು ಡೇಟಾದ ತುಣುಕುಗಳು ಮಾಹಿತಿಗೆ ದಾರಿಮಾಡಿಕೊಡುತ್ತದೆ ಮತ್ತು ಮಾಹಿತಿ ನಾಲೆಡ್ಜ್ ನಿರ್ಮಿಸಲು ಸಹಾಯ ಮಾಡುತ್ತದೆ ಮತ್ತೆ ನಾಲೆಡ್ಜ್ ಏನೆಂದರೆ ಅದು ಒಂದು ಕಾರ್ಯವನ್ನು ಮಾಡಲು ಉಪಯೋಗಿಸುವ ಮಾಹಿತಿ ಮತ್ತೆ ನಾಲೆಡ್ಜ್ ನಲ್ಲಿ ವಿವಿಧ ರೂಪಗಳಿವೆ ಅದರಲ್ಲೂ ಎಐ ನಲ್ಲಿ ಕಾರ್ಯವಿಧಾನದ ಅಥವಾ ಕಾರ್ಯಾಚರಣೆಯ ನಾಲೆಡ್ಜ್ ಯಾವುದು ಮೂಲತಹ ಅಳವಡಿಸಿಕೊಳ್ಳಬೇಕಾದ ಕಾರ್ಯವಿಧಾನದ ಬಗ್ಗೆ ಮಾತನಾಡುತ್ತದೆ ಕೆಲವು ಕಾರ್ಯವಿಧಾನದ ಬಗ್ಗೆ ಜ್ಞಾನ ನಿರ್ದಿಷ್ಟ ಸಮಸ್ಯೆಯೊಂದಿಗೆ ಬರಲು ಅದನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಮತ್ತೆ ಉದಾಹರಣೆಗೆ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಅಥವಾ ಕ್ವಾಡ್ರಾಟಿಕ್ ಈಕ್ವೇಶನ್ ಮತ್ತು ಅದನ್ನು ಪರಿಹರಿಸಲು ಅನುಸರಿಸಬೇಕಾದ ಕಾರ್ಯವಿಧಾನ ಪ್ರೊಸೀಜರ್ ನಾಲೆಡ್ಜ್ ಡಿಕ್ಲರೇಷನ್ ಅಥವಾ ರಿಲೇಶನ್ ನಾಲೆಡ್ಜ್ ಇದನ್ನು ವಿವರಣಾತ್ಮಕ ನಾಲೆಡ್ಜ್ ಎಂದು ಕರೆಯುತ್ತಾರೆ ಮತ್ತೆ ನಾವು ಇಲ್ಲಿ ಮೂಲತಹ ಮಾತನಾಡುತ್ತಿರುವ ಜ್ಞಾನ ಒಂದು ವಸ್ತುವಿನ ವಿವರಣೆಯ ಬಗ್ಗೆ ಒಂದು ವಸ್ತು ಒಂದು ಇವೆಂಟ್ ಅಥವಾ ಅದೇ ರೀತಿಯ ನಾಲೆಡ್ಜ್ ಇರಬಹುದು ಆ ರೀತಿಯ ಪ್ರೊಸೀಜರ್ ಡಿಕ್ಲರೇಷನ್ ಅಥವಾ ಹ್ಯುರಿಸ್ಟಿಕ್ ನಾಲೆಡ್ಜ್ ಅನ್ನು ನಾಲೆಡ್ಜ್ ಅನ್ನುಮುಂದಿನ ನಡೆಯನ್ನು ತೀರ್ಮಾನಿಸಲು ಕೈಗಾರಿಕೆಗಳಲ್ಲಿ ಪ್ರಕ್ರಿಯೆಗಳನ್ನು ಸುಧಾರಿಸಲು ಬಳಸಲಾಗುತ್ತದೆ ಅಸ್ತಿತ್ವದಲ್ಲಿರುವ ಕೆಲವು ಜ್ಞಾನದ ಆಧಾರದ ಮೇಲೆ ಸಂಗತಿಗಳು ಹೇಗೆ ನಡೆಯುತ್ತಿದೆ ಎಂದರೆ ನೀವು ಮುಂದೆ ಪ್ರಕ್ರಿಯೆಗಳನ್ನು ಸುಧಾರಿಸಬಹುದು ಮತ್ತು ಇತ್ಯಾದಿ ಮತ್ತೆ ಅಲ್ಲಿಯೇ ನಾಲೆಡ್ಜ್ ನ ಪರಿಕಲ್ಪನೆ ಮತ್ತು ಎಐ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಅನ್ವಯವಾಗುತ್ತದೆ ಹ್ಯೂರಿಸ್ಟಿಕ್ ನಾಲೆಡ್ಜ್ ಮೂಲತಹ ಇವೇ ಮೊದಲಾದ ಹ್ಯೂರಿಸ್ಟಿಕ್ ಗಳಾಗಿದೆ ಯಾವುದನ್ನು ಅಥವಾ ಅದರ ಆಧಾರಿತ ನಿಯಮಗಳನ್ನು ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲು ಉಪಯೋಗಿಸಲಾಗುತ್ತದೆ ಕೆಲವು ಸಮಯಗಳಲ್ಲಿ ಬರುವಂತಹ ಸವಾಲುಗಳಿಗೆ ಇದೆ ಹ್ಯೂರಿಸ್ಟಿಕ್ ನಾಲೆಡ್ಜ್ ಈಗ ಎಐ ನ ವ್ಯಾಪ್ತಿಯ ಬಗ್ಗೆ ಮಾತನಾಡೋಣ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಉಪಯೋಗವನ್ನು ಕಂಡುಕೊಂಡಿದೆ ಆಟಗಳ ಬಗ್ಗೆ ನಾವು ಆಗಲೇ ಮಾತನಾಡಿದ್ದೇವೆ ಚೆಸ್ ಆಟದಲ್ಲಿ ಸಾಕರ್ ಆಟಗಳಲ್ಲಿ ಇತರೆ ಆಟಗಳಲ್ಲಿ ಎಐ ಅಪ್ಲಿಕೇಶನ್ಗಳನ್ನು ಕಂಡುಕೊಂಡಿದೆ ಥಿಯರಿಯಲ್ಲಿ ಎನ್ಎಲ್ ಪಿ ಮೂಲತಹ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸಸಿಂಗ್ ಎಂದು ಮತ್ತೆ ಎನ್ಎಲ್ ಪಿಯಲ್ಲಿ ಎಐ ಎಂದರೆ ನೀವು ಕೆಲವು ನಿಯಮಗಳನ್ನು ತರಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಯಾವುದು ಕಂಪ್ಯೂಟರನ್ನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಮಾತ್ರವಲ್ಲದೆ ಸಾಮಾನ್ಯ ಭಾಷೆಗಳಾದ ಇಂಗ್ಲಿಷ್ ಫ್ರೆಂಚ್ಯಾವುದನ್ನು ಮನುಷ್ಯರು ಸುಲಭವಾಗಿ ಒಬ್ಬರು ಇನ್ನೊಬ್ಬರ ಜೊತೆ ಸಂವಾದಿಸಲು ಬಳಸುತ್ತಾರೆ ಮತ್ತೆ ಅದು ಎನ್ಎಲ್ ಪಿ ಆಗಿದೆ ಎಐ ಕಂಪ್ಯೂಟರ್ ವಿಜನ್ ನಲ್ಲಿಯೂ ಬಳಕೆಯನ್ನು ಕಂಡಿದೆ ಸ್ಪೀಚ್ ಪ್ರೋಸಸಿಂಗ್ ಕಂಪ್ಯೂಟರ್ ವಿಜನ್ ಮೂಲತಹ ಕಂಪ್ಯೂಟರನ್ನು ಸುತ್ತಲೂ ನೋಡುವುದಕ್ಕೆ ಸಕ್ರಿಯಗೊಳಿಸುತ್ತದೆ ಸುತ್ತಲೂ ನೋಡುವುದಕ್ಕೆ ಸುತ್ತಲೂ ಏನು ಇರುವುದೆಂದು ತಿಳಿಯಲು ಮತ್ತು ಮೊದಲಾದವು ಸ್ಪೀಚ್ ಪ್ರೋಸಸಿಂಗ್ ಮತ್ತೊಂದೆಡೆ ಕಂಪ್ಯೂಟರನ್ನು ಅರ್ಥಮಾಡಿಕೊಳ್ಳಲು ಸಕ್ರಿಯಗೊಳಿಸುತ್ತದೆ ಮನುಷ್ಯರು ಮಾತನಾಡುವ ರೀತಿಯಲ್ಲಿ ಮನುಷ್ಯರು ಏನು ಮಾತನಾಡುತ್ತಿರುತ್ತಾರೆ ಎಂಬುದನ್ನು ಟೆಕ್ಸ್ಟ್ ಮಾತ್ರವಲ್ಲದೆ ಮನುಷ್ಯರ ಸ್ಪೀಚ್ ಅನ್ನು ಕೂಡ ನೈಜ ಸಮಯದಲ್ಲಿ ಅರ್ಥಮಾಡಿಕೊಳ್ಳುತ್ತದೆ ಅಥವಾ ನೈಜ ಸಮಯ ಇಲ್ಲದೆಯೂ ಇರಬಹುದು ಮತ್ತೆ ನೀವು ಇಂಗ್ಲೀಷ್ ಮಾತನಾಡುತ್ತಿದ್ದರೆ ಸ್ಪೀಚ್ ಪ್ರೋಸಸಿಂಗ್ ಕಂಪ್ಯೂಟರ್ ಗಳು ಮನುಷ್ಯರು ತಮ್ಮ ಸ್ವಂತ ಭಾಷೆಯಲ್ಲಿ ಏನು ಮಾತನಾಡುತ್ತಿದ್ದಾರೆ ಅರ್ಥಮಾಡಿಕೊಳ್ಳಲು ಸಹಾಯಮಾಡುತ್ತದೆ ನಂತರ ಎಐ ನಲ್ಲಿ ಬರುವುದು ರೋಬೋಟಿಕ್ಸ್ ರೋಬೋಟ್ ವಿವಿಧ ಕ್ರಿಯೆಗಳನ್ನು ಮಾಡುವುದು ರೋಬೋಟ್ ವಿವಿಧ ಚಲನೆಗಳನ್ನು ಮಾಡುವುದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಿವಿಧ ಚಲನೆಗಳನ್ನು ಪ್ರದರ್ಶಿಸುವುದು ವಿವಿಧ ಪದಗಳನ್ನು ತೆಗೆದುಕೊಳ್ಳುವುದು ಮತ್ತೆ ಎಐ ನಲ್ಲಿ ರೋಬೋಟಿಕ್ಸ್ ಬಹಳ ಮುಖ್ಯವಾದದ್ದು ಮತ್ತು ಎಕ್ಸ್ಪರ್ಟ್ ಸಿಸ್ಟಂಗಳಲ್ಲಿ ಕೂಡ ಎಕ್ಸ್ಪರ್ಟ್ ಸಿಸ್ಟಂಗಳಲ್ಲಿ ಗಳನ್ನು ನಿರ್ಮಿಸುವುದು ಯಾವುದು ಮೂಲತಹ ನಾಲೆಡ್ಜ್ ಇಂಟೆನ್ಸಿವ್ ಸಿಸ್ಟಮ್ ಗಳಾಗಿವೆ ನಾಲೆಡ್ಜ್ ಬೇಸ್ ಆಧರಿತವಾಗಿದೆ ಯಾವುದು ಈ ಸಿಸ್ಟಮ್ ಗಳಲ್ಲಿ ಇದೆ ಈ ಸಿಸ್ಟಮ್ ಗಳು ಪರಿಣಿತ ಸಲಹೆಗಳನ್ನು ಕೊಡಬಲ್ಲವು ಬಳಕೆದಾರರಿಗೆ ನಂತರ ಏನು ಮಾಡಬೇಕು ಅಥವಾ ಭವಿಷ್ಯದಲ್ಲಿ ಏನು ಮಾಡಬೇಕು ಎಂಬ ಪರಿಣಿತ ಸಲಹೆಗಳನ್ನು ಕೊಡುತ್ತವೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಮುಖ್ಯವಾದದ್ದು ಇದು ಬಹಳ ಜನಪ್ರಿಯವಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಎಲ್ ಮೆಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಇವುಗಳು ಬಹಳ ಪ್ರಸ್ತುತ ವರ್ಷಗಳಲ್ಲಿ ಜನಪ್ರಿಯವಾಗಿದೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಎಲ್ ML ಡಿಎಲ್ DL ಒಂದಕ್ಕೊಂದು ಸಂಬಂಧ ಹೊಂದಿದೆ ಎಲ್ಲಾ ಜನಗಳು ಮಿಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವುಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಆದರೆ ಇಲ್ಲಿ ಒಂದು ಸಂಪರ್ಕವಿದೆ ಮತ್ತು ನಿಮ್ಮ ಮುಂದಿರುವ ಚಿತ್ರವು ಇವುಗಳೆಲ್ಲವುಗಳ ವ್ಯಾಪ್ತಿಯನ್ನು ತೋರಿಸುತ್ತದೆ ಮಿಷನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಮೂಲತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬ್ರಾಂಚ್ ಗಳಾಗಿವೆ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಇದ್ದರು ಕಲಿಕೆಯಲ್ಲಿ ಬಹಳ ಸಮಸ್ಯೆಗಳಿವೆ ಹುಡುಕುವ ಸಮಸ್ಯೆ ವರ್ಗೀಕರಣ ಹೀಗೆ ಬಹಳಷ್ಟು ಎಐ ಕಲಿಕೆಯ ಹೊರತುಪಡಿಸಿ ಬಗೆಬಗೆಯ ಸಮಸ್ಯೆಗಳಿವೆ ಮತ್ತೆ ಈ ಮೂರು ಇತ್ತೀಚಿನ ಬಹಳ ಜನಪ್ರಿಯವಾದ ತಂತ್ರಜ್ಞಾನಗಳಾಗಿವೆ ಅಥವಾ ಇದೇ ಇದರ ವ್ಯಾಪ್ತಿ ಯಾಗಿದೆ ಮತ್ತೆ ಅದನ್ನೇ ವ್ಯಾಖ್ಯಾನಿಸಲಾಗಿದ ಮತ್ತೆ ಮಷೀನ್ ಲರ್ನಿಂಗ್ ಎಂದರೇನು ಮತ್ತೆ ಮಷೀನ್ ಲರ್ನಿಂಗ್ ಎಐ ನ ಒಂದು ಭಾಗವಾಗಿದೆ ಯಾವುದು ಮಿಷಿನ್ ಗಳಿಗೆ ಸ್ಪಷ್ಟವಾದ ಪ್ರೋಗ್ರಾಮ್ ಹೊರತುಪಡಿಸಿ ಅನುಭವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ನೀಡುತ್ತದೆ ಮತ್ತೆ ಬಿಟೆಕ್B Tech ಪ್ರೋಗ್ರಾಮ್ ನಲ್ಲಿ ಕಂಪ್ಯೂಟರ್ನಲ್ಲಿ ಮೂಲ ಕಂಪ್ಯೂಟರ್ ಪ್ರೋಗ್ರಾಮ್ ಅಥವಾ ಮೂಲಭೂತ ಕಂಪ್ಯೂಟರ್ ಕೋರ್ಸ್ಗಳಲ್ಲಿ ಅಥವಾ ಬೇರೆ ಯಾವುದರಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಪ್ರೋಗ್ರಾಂ ಕೆಲವು ಹಂತಗಳನ್ನು ಕಲಿಸಿಕೊಡಲಾಗುತ್ತದೆ ಯಾವುದನ್ನು ಕಂಪ್ಯೂಟರ್ಗಳಿಗೆ ಸಮಸ್ಯೆಯನ್ನು ಬಗೆಹರಿಸಲು ಆದೇಶವನ್ನಾಗಿ ಕೊಡಲಾಗುತ್ತದೆ ಮಷೀನ್ ಲರ್ನಿಂಗ್ನಲ್ಲಿ ನಾವು ಮಾತನಾಡುತ್ತಿರುವುದು ಕೆಲವು ಬಗೆಯ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಬಗ್ಗೆ ಯಾವುದು ಅನುಭವದ ಆಧಾರಿತವಾಗಿ ಹಳೆಯ ಅನುಭವ ಹಳೆಯ ಅನುಭವದಿಂದ ಕ್ರಿಯೆಗಳನ್ನು ಮಾಡುತ್ತದೆ ಭವಿಷ್ಯದಲ್ಲಿ ಉತ್ತಮವಾದ ಕ್ರಿಯೆಗಳನ್ನು ಮಾಡುತ್ತದೆ ಮತ್ತೆ ಸಮಯದ ಜೊತೆಯಲ್ಲಿ ಹಳೆಯ ಅನುಭವದ ಆಧಾರದ ಮೇಲೆ ಉತ್ತಮವಾದ ಕ್ರಿಯೆಗಳನ್ನು ಮಾಡುತ್ತದೆ ಡೀಪ್ ಲರ್ನಿಂಗ್ ಮೂಲಕ ಮಷೀನ್ ಲರ್ನಿಂಗ್ ನ ಒಂದು ಭಾಗವಾಗಿದೆ ಯಾವುದು ಸ್ವಯಂಚಾಲಿತವಾಗಿ ಒಂದು ವಸ್ತುವಿನ ವೈಶಿಷ್ಟಗಳನ್ನು ತಾನೇ ಕಂಡು ಹಿಡಿದುಕೊಳ್ಳುತ್ತದೆ ಮತ್ತೆ ಡೀಪ್ ಲರ್ನಿಂಗ್ನಲ್ಲಿ ಮೂಲತಹ ಡೀಪ್ ಕಂಪ್ಯೂಟೇಷನಲ್ ಸ್ಟ್ರಕ್ಚರ್ಗಳನ್ನು ದಕ್ಷ ಅಲ್ಗಾರಿದಮ್ಗಳನ್ನು ಬರೆಯಲು ಬಳಸಲಾಗುತ್ತದೆ ಯಾವುದು ಕೆಲವು ಕ್ರಿಯೆಗಳನ್ನು ಹೆಚ್ಚು ದಕ್ಷತೆ ಹೆಚ್ಚು ನಿಖರತೆಯಿಂದ ಮಾಡಲು ಸಹಾಯಮಾಡುತ್ತದೆ ಸಾಮಾನ್ಯವಾಗಿ ನಿಖರತೆಯ ದೃಷ್ಟಿಯಿಂದ ದಕ್ಷತೆ ಮತ್ತೆ ಉತ್ತಮ ನಿಖರತೆಯುಳ್ಳ ಕ್ರಿಯೆಗಳನ್ನು ಉತ್ತಮ ರೀತಿಯಲ್ಲಿ ಡೀಪ್ ಲರ್ನಿಂಗ್ ಬಳಸಿ ಮಾಡಬಹುದು ಮತ್ತೆ ಡೀಪ್ ಲರ್ನಿಂಗ್ ಒಂದೇ ಪರಿಹಾರ ಎಂದೇನೂ ಅಲ್ಲ ಡೀಪ್ ಲರ್ನಿಂಗ್ಗೆ ಅದರದೇ ಆದ ಸ್ವಂತ ಅಪ್ಲಿಕೇಶನ್ ಡೊಮೇನ್ಗಳಿವೆ ಡೀಪ್ ಲರ್ನಿಂಗ್ ಅಲ್ಲದವು ಇರುವವು ಸಾಂಪ್ರದಾಯಿಕವಾದ ಮಿಷನ್ ಲರ್ನಿಂಗ್ ಸ್ಕೀಮ್ಗಳು ಯಾವುದು ಕೆಲವು ಸಂದರ್ಭಗಳಲ್ಲಿ ಅನುಕೂಲಕರವಾಗಿರುತ್ತವೆ ಮೆಷಿನ್ ಲರ್ನಿಂಗ್ ನಲ್ಲಿ ಡೀಪ್ ಲರ್ನಿಂಗ್ ಪರಿಹಾರ ಎಂದೇನೂ ಅಲ್ಲ ಅದು ಹಾಗಲ್ಲ ಮತ್ತೆ ನೀವು ಡೀಪ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಅಲ್ಲದ ವಿಧಾನಗಳನ್ನು ಕೆಲವು ಕಲಿಕೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ಅವಶ್ಯಕತೆಗಳ ಆಧಾರದ ಮೇಲೆ ಬಳಸಬಹುದು ಈಗ ನಾನು ಒಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡುತ್ತೇನೆ ಮತ್ತೆ ನಾವು ವಿವಿಧ ಬಗೆಯ ಎಐ ತಂತ್ರಗಳ ಬಗ್ಗೆ ಅರ್ಥಮಾಡಿಕೊಳ್ಳಬೇಕು ಮತ್ತೆ ಎಐ ನಲ್ಲಿ ನಾವು ಮೆಷಿನ್ ಲರ್ನಿಂಗ್ ಬಗ್ಗೆ ಮಾತನಾಡಿದ್ದೇವೆ ಇದರಲ್ಲಿ ಸಿಂಬಾಲಿಕ್ ಲರ್ನಿಂಗ್ ಕೂಡ ಇದೆ ಮತ್ತೆ ಮೆಷಿನ್ ಲರ್ನಿಂಗ್ ಡೇಟಾ ಆಧಾರಿತವಾದುದು ಸಿಂಬಾಲಿಕ್ ಲರ್ನಿಂಗ್ ಸಿಂಬಲ್ ಆಧಾರಿತ ಮತ್ತೆ ಇದರ ಒಳ್ಳೆಯ ಅಪ್ಲಿಕೇಶನ್ಗಳು ಪ್ಯಾಟರ್ನ್ ರೆಕಾಗ್ನಿಶನ್ ನಲ್ಲಿದೆ ಪ್ಯಾಟರ್ನ್ ರೆಕಾಗ್ನಿಶನ್ನಲ್ಲಿ ಮೆಷಿನ್ ಲರ್ನಿಂಗ್ ನ ಅನೇಕ ಅಪ್ಲಿಕೇಶನ್ ಗಳಿವೆ ಡೇಟಾ ಮೈನಿಂಗ್ ಮತ್ತು ಇಲ್ಲಿ ಸಿಂಬಾಲಿಕ್ ಲರ್ನಿಂಗ್ ಗೂ ಅನೇಕ ಅಪ್ಲಿಕೇಶನ್ ಗಳಿವೆ ಉದಾಹರಣೆಗೆ ಇಮೇಜ್ ಪ್ರಾಸೆಸಿಂಗ್ ಮತ್ತೆ ಸಿಂಬಾಲಿಕ್ ಲರ್ನಿಂಗ್ ಮೂಲತಹ ನಾವು ಮಾತನಾಡುತ್ತಿರುವುದು ಕಂಪ್ಯೂಟರ್ ವಿಷನ್ ಅಪ್ಲಿಕೇಶನ್ ನಂತರ ರೋಬೋಟಿಕ್ಸ್ ಮತ್ತು ಇದು ಮಿಷಿನ್ ಲರ್ನಿಂಗ್ ಆಗಿರಬಹುದು ವಿಭಿನ್ನ ಪ್ರಕಾರದ ಆಗಿರಬಹುದು ನಾವು ಡೀಪ್ ಲರ್ನಿಂಗ್ ಬಗ್ಗೆ ಆಗೆಲ್ಲಾ ಮಾತನಾಡಿದ್ದೇವೆ ಆದರೆ ಅದು ಪ್ರದಾಯಕ ವಾದ ಸ್ಟ್ಯಾಟಿಸ್ಟಿಕಲ್ ಲರ್ನಿಂಗ್ ಕೂಡ ಆಗಿರಬಹುದು ಮತ್ತೆ ಸ್ಟ್ಯಾಟಿಸ್ಟಿಕಲ್ ಲರ್ನಿಂಗ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸಸಿಂಗ್ ನಲ್ಲಿ ಹಲವು ಅಪ್ಲಿಕೇಶನ್ ಗಳಿವೆ ಸ್ಪೀಚ್ ರೆಕಾಗ್ನಿಶನ್ ನಲ್ಲೂ ಅಪ್ಲಿಕೇಶನ್ ಗಳಿವೆ ಡೀಪ್ ಲರ್ನಿಂಗ್ ನಲ್ಲಿ ವಿಧ ಬಗೆಗಳಿವೆ ಕನ್ವೊಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ ಅದರಲ್ಲಿ ಒಂದು ರಿಕರೆಂಟ್ ನ್ಯೂರಲ್ ನೆಟ್ವರ್ಕ್ ಮತ್ತೊಂದು ಇದರಲ್ಲಿ ಪ್ರತಿಯೊಂದನ್ನು ಹಲವು ಕಂಪ್ಯೂಟರ್ ವಿಷನ್ ಮತ್ತು ಆಬ್ಜೆಕ್ಟ್ ರೆಕಾಗ್ನಿಶನ್ ಸಮಸ್ಯೆಗಳನ್ನು ಬಗೆಹರಿಸಲು ಬಳಸಬಹುದು ಮತ್ತೆ ಇದು ಮೂಲತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವ್ಯಾಪ್ತಿ ಆಗಿದೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಭಿನ್ನ ರೂಪಗಳ ವ್ಯಾಪ್ತಿ ಅಲ್ಲದಿದ್ದರೂ ಸಂಪೂರ್ಣವಾಗಿ ಆದರೆ ಕಲಿಕೆಯ ಸಂದರ್ಭವಾಗಿದೆ ಈಗ ನಾವು ಹಿಂದೆ ಹೋಗಿ ಅದರ ಬಗ್ಗೆ ಮಾತಾಡೋಣ ನಾವು ಹೆಚ್ಚು ಕಮ್ಮಿ ಎಐ ನ ವ್ಯಾಪ್ತಿಯ ಬಗ್ಗೆ ಅರ್ಥಮಾಡಿಕೊಂಡಿದ್ದೇವೆ ಅದರ ವಿವಿಧ ಅಪ್ಲಿಕೇಶನ್ಗಳ ಬಗ್ಗೆ ಕೈಗಾರಿಕೆಗಳ ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆ ಮತ್ತು ಇತರೆ ಅಪ್ಲಿಕೇಶನ್ ಡೊಮೇನ್ಗಳಾದ ಗೇಮ್ಸ್ ಕಂಪ್ಯೂಟರ್ ವಿಷನ್ ರೋಬೋಟಿಕ್ಸ್ ಆದರೆ ಈಗ ನಾವು ಇನ್ನು ಸ್ವಲ್ಪ ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಮತ್ತೆ ನಾವು ಎಐ ಸಿಸ್ಟಮ್ ಗಳನ್ನು ನಿರ್ಮಿಸಲು ಏಕೆ ಜನಪ್ರಿಯವಾಗಿದೆ ಎರಡು ಅರಿಯಬಹುದು ಇದರಿಂದ ಇಂಡಸ್ಟ್ರಿ4 0 ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತೆ ಇಂಡಸ್ಟ್ರಿ 4 0 ನ ಹಳೆಯ ಲೆಕ್ಚರ್ಗಳಲ್ಲಿ ಇಂಡಸ್ಟ್ರಿ 4 0 ಬಗ್ಗೆ ಬಹಳಷ್ಟು ಮಾತನಾಡಿದ್ದೇವೆ ಮತ್ತು ಅದರ ವ್ಯಾಪ್ತಿಯ ಬಗ್ಗೆ ಆದರೆ ಇಂಡಸ್ಟ್ರಿ4 0 ಎಂದರೇನು ಇಂಡಸ್ಟ್ರಿ4 0 ನಲ್ಲಿ ನಾವು ಮಾತನಾಡುತ್ತಿರುವುದು ಕೆಲವು ವಿಷಯದ ಬಗ್ಗೆ ಮೊದಲನೆಯದಾಗಿ ಹ್ಯೂಮನ್ ಮಷೀನ್ ಇಂಟರಾಕ್ಷನ್ ಬಗ್ಗೆ ಇದು ಬಹಳ ನಿರ್ಣಾಯಕ ವಾದದ್ದು ಮನುಷ್ಯರು ಮತ್ತು ಯಂತ್ರಗಳ ವಾಹನ ಇಂಡಸ್ಟ್ರಿ4 0 ನಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಯಂತ್ರಗಳು ಯಂತ್ರಗಳ ಜೊತೆಯಲ್ಲಿ ಸಂವಹನ ಮಾಡುವುದರ ಬಗ್ಗೆಯು ಮಾತನಾಡುತ್ತಿದ್ದೇವೆ ಒಂದು ಯಂತ್ರವು ನೇರವಾಗಿ ಮತ್ತೊಂದು ಯಂತ್ರದ ಜೊತೆಗೆ ಯಾವುದೇ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಮಾತನಾಡುವುದು ಮಿಷಿನ್ ಟು ಮಷೀನ್ ಕಮ್ಯುನಿಕೇಶನ್ ಆಗಿದೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಗಳ ಬಗ್ಗೆ ಮುಂಚಿನ ಲೆಕ್ಚರ್ಗಳಲ್ಲಿ ಮಾತನಾಡಿದ್ದೇವೆ ಆಧಾರಿತ ತಂತ್ರಜ್ಞಾನಗಳಾದ ಕ್ಲೌಡ್ ಕಂಪ್ಯೂಟಿಂಗ್ ಐಓಟಿ ಅಥವಾ ಐಐಓಟಿ ಇವೆಲ್ಲವೂ ಉತ್ಪಾದನಾ ಪ್ರಕ್ರಿಯೆಗಳನ್ನು ಉತ್ತಮಗೊಳಿಸುವಲ್ಲಿ ಸಹಾಯಮಾಡುತ್ತವೆ ಮತ್ತೆ ಅದು ಇಂಡಸ್ಟ್ರಿ 4 0 ಆಗಿದೆ ಈಗ ಸ್ಮಾರ್ಟ್ ಫ್ಯಾಕ್ಟರಿಯ ಬಗ್ಗೆ ಇಂಡಸ್ಟ್ರಿ4 0 ಸಂದರ್ಭದಲ್ಲಿ ಬಾಳಷ್ಟು ಮಾತಾಡುತ್ತಾರೆ ಮತ್ತೆ ಮೂಲತಹ ಈ ಸ್ಮಾರ್ಟ್ ಫ್ಯಾಕ್ಟರಿ ಏನು ಮಾಡುತ್ತದೆ ಎಂದರೆ ಕಾರ್ಖಾನೆಗಳಲ್ಲಿನ ಯಂತ್ರಗಳು ಕಾರ್ಖಾನೆಯಲ್ಲಿ ರುವ ಭೌತಿಕ ವಸ್ತುಗಳು ಯಾವುವು ಒಂದಕ್ಕೊಂದು ಸಂವಹನ ಮಾಡುತ್ತದೆ ಅವುಗಳ ವಾಸ್ತವ ನಿದರ್ಶನಗಳನ್ನು ರಚಿಸಲಾಗುತ್ತದೆ ಮತ್ತು ಅವಾಸ್ತವ ನಿದರ್ಶನಗಳು ಒಂದಕ್ಕೊಂದು ಮಾತನಾಡುವಂತೆ ಮಾಡಲಾಗುವುದು ಈ ಭೌತಿಕ ಪ್ರಪಂಚ ಮತ್ತು ವಾಸ್ತವ ಪ್ರಪಂಚ ವರ್ಚುಯಲ್ ಜಾಗಕ್ಕೆ ಭೌತಿಕತೆಯನ್ನು ಸ್ಥಾಪಿಸುವುದು ಮತ್ತು ಭೌತಿಕ ವಸ್ತುಗಳು ಮತ್ತು ಪರಿಣಾಮವಾಗಿ ವರ್ಚುವಲ್ ವಸ್ತುಗಳು ಒಂದಕ್ಕೊಂದು ಮಾತನಾಡುವ ಹಾಗೆ ಮಾಡುವುದು ಇಂಡಸ್ಟ್ರಿ 4 0 ಸ್ಮಾರ್ಟ್ ಫ್ಯಾಕ್ಟರಿಯ ಒಂದು ಭಾಗವಾಗಿದೆ ಮತ್ತೆ ಕಷ್ಟವಾಗಿದೆ ವಸ್ತುಗಳ ಆದಂತಹ ಯಂತ್ರಗಳ ಸುರಕ್ಷೆ ಪರಿಣಾಮಕಾರಿಯಾದ ಉತ್ಪನ್ನಗಳ ಜೀವನಚಕ್ರ ಪರಿಣಾಮಕಾರಿಯಾದ ಪಾಲನಾ ಪ್ರಕ್ರಿಯೆಗಳು ಇವುಗಳನ್ನು ಎಐ ಮೂಲಕ ಸಾಧಿಸಬಹುದು ಮತ್ತು ಇವುಗಳು ಸ್ಮಾರ್ಟ್ ಫ್ಯಾಕ್ಟರಿಗಳನ್ನು ಮಾಡಲು ಬೇಕಾಗುತ್ತದೆ ಇದರಿಂದಾಗಿ ಇಂಡಸ್ಟ್ರಿ 4 0 Industry 4 0 ಅವಲಂಬಿತ ಕೈಗಾರಿಕೆಗಳನ್ನು ಸಾಧಿಸಲು ಸಹಾಯಮಾಡುತ್ತದೆ ಮತ್ತೆ ಸಾಮಾನ್ಯವಾಗಿ ಐಐಒಟಿ ಐಒಟಿ ಮತ್ತು ಇಂಡಸ್ಟ್ರಿಯಲ್ ಐಒಟಿ ಇವುಗಳೆ ಮೊದಲಾದವು ಇಂಡಸ್ಟ್ರಿ 4 0 ಉದ್ದೇಶಗಳನ್ನು ಸಾಧಿಸುವಲ್ಲಿ ಮೂಲಭೂತವಾಗಿ ಸಹಾಯಮಾಡುತ್ತವೆ ಎಐ ಅನ್ನು ಐಒಟಿ ಜೊತೆಯಲ್ಲಿ ಉಪಯೋಗಿಸಬಹುದು ಐಐಒಟಿ ಜೊತೆಯಲ್ಲಿ ಕೂಡ ಮತ್ತು ಈ ಸಿಸ್ಟಮ್ ಗಳನ್ನು ಕೂಡ ಪರಿಣಾಮಕಾರಿಯಾದ ಸಿಸ್ಟಮ್ ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸಬಹುದು ಐಒಟಿ ಮತ್ತು ಐಐಒಟಿ ಸಿಸ್ಟಮ್ ಗಳು ಎಐ ಬಳಸಿ ಪರಿಣಾಮಕಾರಿಯಾಗಿದೆ ಮತ್ತೆ ಮೂಲತಹ ಎಐ ಬಳಸುವುದರಿಂದ ಯಂತ್ರಗಳು ಮತ್ತು ಗಣಗಳು ಸಂವಹನ ಮಾಡಲು ಸಹಾಯಮಾಡುತ್ತದೆ ಮತ್ತು ಮಾಹಿತಿಯನ್ನು ಪರಸ್ಪರ ರಿಲೇ ಮಾಡುತ್ತದೆ ಮತ್ತು ಇದನ್ನು ವಿವಿಧ ಉದ್ಯಮ ಕ್ಷೇತ್ರಗಳಲ್ಲಿ ಹಣಕಾಸು ಚಿಲ್ಲರೆ ವ್ಯಾಪಾರ ಆರೋಗ್ಯ ಕ್ಷೇತ್ರ ಕೃಷಿ ಬಳಸಲಾಗುತ್ತದೆ ಮತ್ತು ಯಾವುದನ್ನು ಹೆಸರಿಸಿ ಮತ್ತು ಅಲ್ಲಿ ಯಂತ್ರಗಳ ಸಹಾಯಕ್ಕೆ ಮತ್ತು ಉಪಕರಣಗಳ ಸಂವಹನಕ್ಕೆ ಮತ್ತು ಮಾಹಿತಿಯನ್ನು ಒಂದು ಮತ್ತೊಂದರ ನಡುವಿನ ಇನ್ನೂ ಹೆಚ್ಚಾದ ದಕ್ಷತೆಯುಳ್ಳ ರಿಲೇ ಗಾಗಿ ಎಐ ಬಳಸಬಹುದು ಇದಕ್ಕೆ ನಿರ್ದಿಷ್ಟವಾಗಿ ನೀವು ಕಂಪ್ಯೂಟರ್ ವಿಷನ್ ರೋಬೋಟಿಕ್ಸ್ ಎನ್ ಎಲ್ ಪಿ ಎಮ್ ಎಲ್ ಡಿಎಲ್ ಆರ್ ಎಲ್ ಎಲ್ಲವುಗಳನ್ನು ನಾವು ಯಾವುದರ ಬಗ್ಗೆ ಇಲ್ಲಿಯವರೆಗೆ ಮಾತನಾಡಿದೆವು ಅವುಗಳನ್ನು ಬಳಸಬಹುದು ಮತ್ತೆ ಎಐ ಸಹಾಯದಿಂದ ಕೈಗಾರಿಕೆಗಳಲ್ಲಿ ಕೈಗಾರಿಕೆಗಳಲ್ಲಿ ಲಭ್ಯವಿರುವ ಯಂತ್ರಗಳಿಂದ ಉತ್ಪತ್ತಿಯಾದ ಅತ್ಯಧಿಕ ಡೇಟಾದ ಪ್ರಯೋಜನವನ್ನು ಏನನ್ನಾದರೂ ಉತ್ತಮವಾಗಿ ಮಾಡಲು ಸಹಾಯವಾಗುತ್ತದೆ ಮತ್ತೆ ಒಂದು ಅಂಶ ಏನಂತಾರೆ ಸಂವಹನೆ ಯಾಂತ್ರಿಕ ರಿಸುವುದು ರಿಲೇ ಮೊದಲಾದವುಗಳನ್ನು ಎಐ ಮೂಲಕ ಬಾರಿಸುವುದು ಮತ್ತೊಂದೇನೆಂದರೆ ಒಂದು ಬಾರಿ ಐಒಟಿ ಮತ್ತು ಐಐಒಟಿ ಉಪಯೋಗಿಸಿದ ನಂತರ ಕೈಗಾರಿಕೆಗಳಲ್ಲಿ ಏನಾಗುತ್ತಿದೆಯೆಂದರೆ ಸೆನ್ಸರ್ ಅಕ್ಟ್ಯುಯೇಟರ್ಸ ಮೊದಲಾದವು ಈ ಐಒಟಿ ಸಾಧನಗಳು ಅತಿ ಹೆಚ್ಚು ಡೇಟಾ ತಯಾರಿಸುತ್ತದೆ ಮತ್ತೆ ಆ ಡೇಟಾವನ್ನು ನಾವು ವಿಶ್ಲೇಷಿಸಬೇಕು ಮತ್ತು ಈ ಹಳೆಯ ಡೇಟಾದ ಪ್ರಯೋಜನವನ್ನು ಪಡೆಯಬಹುದು ಹಳೆಯ ಐತಿಹಾಸಿಕ ಡೇಟಾ ದಿಂದ ಬರುವ ಅನುಭವವು ವಸ್ತುಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಭವಿಷ್ಯದಲ್ಲಿ ಪರಿಣಾಮಕಾರಿಯಾದ ವಿಧಾನಗಳನ್ನು ಮಾಡಲು ಉಪಯೋಗವಾಗುತ್ತದೆ ಉದಾಹರಣೆಗೆ ಉತ್ಪಾದನೆಯಲ್ಲಿ ಇಳುವರಿಯ ಮುನ್ಸೂಚನೆಗೆ ಇಳುವರಿಯ ಗುಣಮಟ್ಟ ಇಳುವರಿಯ ಮುನ್ಸೂಚನೆಯ ಗುಣಮಟ್ಟ ಮತ್ತೆ ಇವುಗಳು ಎಐ ನ ಉಪಯೋಗದ ವಿವಿಧ ಉದಾಹರಣೆಗಳಾಗಿವೆ ಎಐ ಅನ್ನು ಯಾಂತ್ರಿಕರಣವನ್ನು ಸುಧಾರಿಸಲು ಸಂವಹನ ಕಾರ್ಯದಲ್ಲಿ ಮಾಹಿತಿಯ ವಿಳಂಬ ಇತರೆ ಮತ್ತು ಉತ್ಪಾದನಾ ಕೈಗಾರಿಕೆಗಳಲ್ಲಿ ಇಳುವರಿಯ ಗುಣಮಟ್ಟವನ್ನು ಸುಧಾರಿಸುವ ಭವಿಷ್ಯ ಪ್ರಕ್ರಿಯೆಗಳಲ್ಲಿ ಬಳಸಲಾಗುತ್ತದೆ ಮತ್ತೆ ಐಐಒಟಿ ಯಲ್ಲಿ ಎಐ ಆಧಾರಿತ ಅನೇಕ ಸವಾಲುಗಳಿವೆ ವಿವಿಧ ಸಾಧನಗಳನ್ನು ಸಂಪರ್ಕಿಸುವುದು ಡೇಟಾವನ್ನು ಅರ್ಥ ಮಾಡಿಕೊಳ್ಳುವುದು ಡೇಟಾವನ್ನು ಟ್ರೈನ್ ಮಾಡುವುದು ಅದನ್ನು ಸಂಪರ್ಕಿಸುವಂತೆ ಮಾಡುವುದು ಯಂತ್ರಗಳನ್ನು ಮಾಡುವುದು ಅಥವಾ ಯಾವುದೇ ಕಾರ್ಯವಾಗಲಿ ಇವುಗಳೆಲ್ಲವೂ ಎಐ ನಾ ಐಐಒಟಿ ಯಲ್ಲಿ ವಿವಿಧ ಸವಾಲುಗಳಾಗಿವೆ ಮತ್ತೆ ನಾನು ಇವುಗಳನ್ನೆಲ್ಲಾ ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ ಆದರೆ ಒಂದನ್ನು ಇಲ್ಲಿ ಒತ್ತಿ ಹೇಳುವುದು ಟ್ರೈನಿಂಗ್ ಬಗ್ಗೆ ಟ್ರೈನಿಂಗ್ ಬಹಳ ಮುಖ್ಯವಾದದ್ದು ಏಕೆಂದರೆ ನೀವು ಇದರಲ್ಲಿ ಹಳೆಯ ಡೇಟಾವನ್ನು ಉಪಯೋಗಿಸುತ್ತೀರಾ ಯಾವುದನ್ನು ಯಂತ್ರಗಳನ್ನು ಟ್ರೈನ್ ಮಾಡಲು ಬಳಸಲಾಗುತ್ತದೆ ಯಾವುದನ್ನು ಭವಿಷ್ಯದಲ್ಲಿ ಏನಾದರೂ ಒಳ್ಳೆಯ ಕಾರ್ಯವನ್ನು ಮಾಡಲು ಬಳಸಲಾಗುವುದು ಯಾವುದೋ ಒಂದು ಬಗೆಯ ಕಲಿಕೆ ಯಾಗಿದೆ ಎಐ ನಲ್ಲಿ ಒಂದು ಬಗೆಯ ಕಲಿಕೆ ಯಾಗಿದೆ ಮತ್ತೆ ಕಲಿಕೆಯಲ್ಲಿ ವಿವಿಧ ಬಗೆಗಳಿವೆ ಇದು ಟ್ರೈನಿಂಗ್ ಡೇಟಾ ಸೆಟ್ ಬಳಸುವ ಒಂದು ಬಗೆಯ ಕಲಿಕೆ ಯಾಗಿದೆ ಮತ್ತೆ ಎಐಗೆ ಐಐಒಟಿಯಲ್ಲಿ ಬಹಳ ಅನುಕೂಲತೆಗಳಿವೆ ಎಐನ ಉದ್ಯಮಗಳಲ್ಲಿನ ಉಪಯುಕ್ತತೆಯ ಪ್ರಮಾಣ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ವೆಚ್ಚವನ್ನು ತಗ್ಗಿಸುವುದು ಸುರಕ್ಷತೆಯನ್ನು ಹೆಚ್ಚಿಸುವುದು ಆಗ್ಮೆಂಟೆಡ್ ಕಾರ್ಯಕ್ಷಮತೆ ಮತ್ತು ಉದ್ಯಮಗಳಲ್ಲಿ ಸಂಪನ್ಮೂಲಗಳನ್ನು ಹೆಚ್ಚಿಸುವುದು ನಾನು ಇಂದಿನ ಲೆಕ್ಚರ್ ನಲ್ಲಿ ಹೇಳಿದ ಹಾಗೆ ಎಲ್ಲಾ ಬಗೆಯ ಸಂಪನ್ಮೂಲಗಳು ಮತ್ತೆ ಎಲ್ಲ ಬಗೆಯ ಸಂಪನ್ಮೂಲಗಳನ್ನು ಗುರುತಿಸುವುದು ಎಲ್ಲಾ ರೀತಿಯ ಟ್ಯಾಂಜಿಬಲ್ ನಾನ್ ಟ್ಯಾಂಜಿಬಲ್ ಮಾನವ ಸಂಪನ್ಮೂಲಗಳು ಮತ್ತೆ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನು ವೃದ್ಧಿಸುವುದು ಕೈಗಾರಿಕಾ ಪ್ರಮಾಣದಲ್ಲಿ ಎಐನ ಸಹಾಯದಿಂದ ಮತ್ತೆ ಎಐ ಅನೇಕ ಉದ್ಯಮಗಳಲ್ಲಿ ಬಳಸಲಾಗುತ್ತದೆ ಕೃಷಿ ಉದ್ಯಮದಲ್ಲಿ ಎಐ ಅನ್ನು ಬೆಳೆ ಮತ್ತು ಮಣ್ಣಿನ ಉಸ್ತುವಾರಿಗೆ ನಿಖರತೆಯ ಕೃಷಿಗೆ ನಿಖರತೆಯ ಕೃಷಿಯೆಂದರೆ ಕೆಲವು ವಿಷಯಗಳನ್ನು ನಿಖರವಾಗಿ ಪ್ರೆಡಿಕ್ಟಮಾಡುವುದು ಕೆಲವು ವಿಷಯಗಳ ನಿಖರತೆ ಯುಳ್ಳ ಪ್ರೆಡಿಕ್ಷನ್ ಆಗಿದೆ ಉದಾಹರಣೆಗೆ ಕೃಷಿ ಜಾಗದಲ್ಲಿ ಏನು ಬೇಕಾಗುತ್ತದೆ ಕೃಷಿ ಜಾಗದಲ್ಲಿ ನಿಖರವಾಗಿ ನೀರಾವರಿ ಯಾವಾಗ ಬೇಕಾಗುತ್ತದೆ ಜಾಗದಲ್ಲಿ ಫರ್ಟಿಲೈಸರ್ ಗಳನ್ನು ಬಳಸುವುದು ಮತ್ತು ನಿಶ್ಚಿತವಾಗಿ ಯಾವ ಜಾಗದಲ್ಲಿ ಫರ್ಟಿಲೈಸರ್ ಗಳನ್ನು ಬಳಸಬೇಕಾಗುತ್ತದೆ ಯಾವ ಫರ್ಟಿಲೈಸರ್ ಗಳು ನಿಖರವಾಗಿ ಬೇಕಾಗುತ್ತದೆ ನಿಮಗೆ ಬೇಕಾದ ಹಾಗೆ ಫರ್ಟಿಲೈಸರ್ ಗಳನ್ನು ಬಳಸುವ ಹಾಗಲ್ಲ ಮತ್ತೆ ಈ ಎಲ್ಲಾ ಪ್ರೆಡಿಕ್ಷನ್ ಗಳು ನಿಖರತೆ ಗಳು ಕೃಷಿಯಲ್ಲಿ ಎಐ ಬಳಸಿ ಸಾಧಿಸಬಹುದಾಗಿದೆ ಸಪ್ಲೈ ಚೈನ್ ದಕ್ಷತೆಯನ್ನು ಕೃಷಿ ಸಂದರ್ಭದಲ್ಲಿ ಸುದಾರಿಸಬಹುದಾಗಿದೆ ಮತ್ತು ಆಹಾರವನ್ನು ಕೂಡ ಎಐ ಸಹಾಯದಿಂದ ಬಾಳಷ್ಟು ಸಮರ್ಥ ಗಳಿಸಬಹುದಾಗಿದೆ ಮತ್ತೆ ಇದು ಕೃಷಿಯಲ್ಲಿ ಎಐ ಆಗಿದೆ ಎಐ ಅನ್ನು ಶಿಕ್ಷಣ ಉದ್ಯಮದಲ್ಲೂ ಬಳಸಬಹುದಾಗಿದೆ ವಿದ್ಯಾರ್ಥಿಯ ಟೆನ್ಶನ್ ರೇಟ್ ಹೆಚ್ಚಿಸುವಲ್ಲಿ ಅಧ್ಯಯನ ಕಾರ್ಯಕ್ರಮಗಳನ್ನು ಆಸಕ್ತಿದಾಯಕ ವನ್ನಾಗಿಸಲು ಮತ್ತು ತಲ್ಲೀನಗೊಳಿಸುವ ತಂತ್ರಜ್ಞಾನಗಳನ್ನು ಕ್ಲಾಸ ರೂಮುಗಳಲ್ಲಿ ಒದಗಿಸಲು ಬಳಸಲಾಗುತ್ತದೆ ಮತ್ತೆ ಈಗಾಗಲೇ ಹೇಳಿದ ಎಐ ಸಿಸ್ಟಮ್ ಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿದೆ ಉದಾಹರಣೆಗೆ ಕಾರ್ನೆಗೀ ಲರ್ನಿಂಗ್ಯವರ ಸ್ಮಾರ್ಟ್ ಲರ್ನಿಂಗ್ ಸಿಸ್ಟಮ್ಸ್ ಹಾಗೂ ಕ್ವೇರಿಯಂ ಕಾರ್ಪೊರೇಶನ್ ರವರ ಎಐ ಆಧಾರಿತ ಶಿಕ್ಷಣ ವ್ಯವಸ್ಥೆಯಾಗಿದೆ ಹೀಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಬಗೆಯ ಎಐ ಆಧಾರಿತ ಸಿಸ್ಟಮ್ ಗಳನ್ನು ಬಳಸಲು ಲಭ್ಯವಿದೆ ಮತ್ತೆ ಉತ್ಪಾದನಾ ಅಂಶಗಳುಳ್ಳ ಕ್ಷೇತ್ರದಲ್ಲಿ ಉತ್ಪಾದನಾ ಉದ್ಯಮಗಳು ಎಐ ಬಳಸಿ ಯಂತ್ರಗಳ power consumption ಸುಧಾರಿಸಬಹುದು ಯಂತ್ರಗಳ ದೋಷಗಳನ್ನು ಪತ್ತೆ ಹಚ್ಚಬಹುದು ಉತ್ಪನ್ನಗಳ ಪೂರೈಕೆ ಯನ್ನು ಗ್ರಾಹಕರ ಬೇಡಿಕೆಯನ್ನು ಊಹಿಸಿ ನಿರ್ವಹಿಸಬಹುದು ಮತ್ತೆ ಉತ್ಪಾದನೆಯಲ್ಲಿ ಇವುಗಳು ಎಐನ ವಿವಿಧ ಅಪ್ಲಿಕೇಶನ್ ಗಳಾಗಿವೆ ಎಐ ಏರೋಸ್ಪೇಸ್ ಉದ್ಯಮದಲ್ಲಿ ದಿನನಿತ್ಯದ ಫ್ಲೈಟ್ ಉಪಯುಕ್ತವಾದ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಉತ್ಪಾದನಾ ಪ್ರಕ್ರಿಯೆಗಳ ಉತ್ಪಾದಕತೆಯನ್ನು ಸುಧಾರಿಸುವಲ್ಲಿ ಬಳಸಲಾಗುತ್ತದೆ ಈ ಎಲ್ಲಾ ಪ್ರಧಾನ ಏರ್ಕ್ರಾಫ್ಟ್ ಉತ್ಪಾದಕರಾದ ಬೋಯಿಂಗ್ ಏರ್ಬಸ್ ತಮ್ಮ ಕಾರ್ಯವಿಧಾನಗಳಲ್ಲಿ ಬಹಳಷ್ಟು ಎಐ ಬಳಸುತ್ತಾರೆ ಮತ್ತೆ ರೈಲು ಸಾರಿಗೆ ಅಥವಾ ಆಟೋಮೊಬೈಲ್ ಟ್ರಾನ್ಸ್ಪೋರ್ಟಷನ್ ಇತರರಲ್ಲಿ ಎಐಬಳಸಲಾಗುತ್ತದೆ ಸೆಲ್ಫ್ ಡ್ರೈವಿಂಗ್ ಕಾರ್ ನ ಬಗ್ಗೆ ಮೊದಲೇ ನಾನು ಉಲ್ಲೇಖಿಸಿದೆ ಈ ರೀತಿಯಾಗಿ ಆಕ್ಸಿಡೆಂಟ್ ಗಳನ್ನು ತಡೆಯಲು ಡ್ರೈವರ್ ಗಳಿಗೆ ಸಹಾಯ ಮಾಡುವುದು ಕೆಲವು ಅಪ್ಲಿಕೇಶನ್ ಗಳಾಗಿವೆ ಇವುಗಳೇ ಮೊದಲಾದವು ಎಐನ ಸಾರಿಗೆ ಉದ್ಯಮದಲ್ಲಿ ವಿವಿಧ ಅಪ್ಲಿಕೇಶನ್ ಗಳಾಗಿವೆ ಮತ್ತೆ ಪ್ರೆಫರೆನ್ಸ್ಸ್ ಗೆ ಹೋಗುವ ಮೊದಲು ಒಂದು ಕೊನೆಯ ವಿಷಯ ಒಂದು ಕೊನೆಯ ಮೆಷಿನ್ ಲರ್ನಿಂಗ್ ವಿಷಯ ನಾನು ಹೈಲೈಟ್ ಮಾಡುವುದೇನೆಂದರೆ ಮೆಷಿನ್ ಲರ್ನಿಂಗ್ ಬೇರೆ ಏನಾದರೂ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಮತ್ತೆ ನೀವು ಎಕ್ಸ್ ಪ್ಯಾರಾಮೀಟರ್ ಬಗ್ಗೆ ಮಾತನಾಡುತ್ತಿರಬಹುದು ಯಾವುದು ಅಡ್ವಟೈಸ್ಮೆಂಟ್ ಆಗಿರಬಹುದು ಮತ್ತು ವೈ ಯಾಕ್ಸಿಸ್ ನಾವು ಹೇಳುವ ಹಾಗೆ ಸೇಲ್ಸ ಆಗಿರಬಹುದು ಮತ್ತೆ ನಿಮ್ಮ ಹತ್ತಿರ ವಿವಿಧ ಬಗೆಯ ಪ್ಲಾಟ್ ಆಗಿರುವ ಡೇಟಾ ಇರಬಹುದು ಮತ್ತು ನಿಮ್ಮ ಹತ್ತಿರ ಒಂದು ವಿಧದ ರಿಗ್ರೆಷನ್ ಫಿಟಿಂಗ್ ಅಥವಾ ಯಾವುದಾದರೂ ಕರೆಲೇಶನ್ ಸ್ಟಡಿ ಮೊದಲಾದವು ಇರಬಹುದು ಮತ್ತೆ ನೀವು ಇದರ ಬಗ್ಗೆ ಮಾತನಾಡುತ್ತಿದ್ದಾರೆ ಮನುಷ್ಯರು ಇವುಗಳನ್ನು ಮಾಡುವುದರಲ್ಲಿ ಬಹಳ ಉತ್ತಮರು ಏಕೆಂದರೆ ಇದು 2 ಡೈಮೆನ್ಶನಲ್ ವಸ್ತುವಾಗಿದೆ ಮತ್ತು ನಮಗೆ ವಿವಿಧ ಬಗೆಯ ಕರ್ವ್ ಫಿಟ್ಟಿಂಗ್ ಬಗ್ಗೆ ಅರಿವಿದೆ ಮತ್ತೆ 2 ಡೈಮೆನ್ಶನಲ್ನಲ್ಲಿನ ಕರೆಲೇಶನ್ ರಿಗ್ರೆಷನ್ ನಿರ್ವಹಣೆ ಕೂಡ ಈಗ ಅದೇ ಸಮಸ್ಯೆಯ ಬಗ್ಗೆ ಯೋಚಿಸಿ ನೀವು ಆಯಾಮಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಮತ್ತೆ ನೀವು ಆಯಾಮಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಿದ್ದರೆ ಮತ್ತು ಅದಕ್ಕೆ ಸಮಾನವಾಗಿಯೇ ಮಾನವನ ಪರಿಣತಿ ಮತ್ತು ಮಾನವನ ಕಣ್ಣು ಮಾನವನ ಬುದ್ದಿವಂತಿಕೆ ಮಾನವನ ಮೆದುಳು ಹೋಗಿಸುವುದು ಬಹಳ ಕಷ್ಟವಾದದ್ದು ಮತ್ತೆ ಕಂಪ್ಯೂಟರ್ ಇದನ್ನು ಮಾಡಬಹುದು ಮತ್ತು ಹೆಚ್ಚು ನಿರ್ದಿಷ್ಟವಾಗಿ ಮೆಷಿನ್ ಲರ್ನಿಂಗ್ ನಿಮಗೆ ವಿವಿಧ ಬಗೆಯ ಕರೆಲೇಶನ್ ಕರ್ವ ಫಿಟಿಂಗ್ ಬಹಳ ಸ್ಥಳಗಳಲ್ಲಿ ಆಯಾಮಗಳಲ್ಲಿ ಒಂದೇ ಸಮಯದಲ್ಲಿ ಸಾಧಿಸಲು ಸಹಾಯಮಾಡುತ್ತದೆ ಮತ್ತೆ ಇದು ಮತ್ತೊಂದು ಮೆಷೀನ್ ಲರ್ನಿಂಗ್ ಅಪ್ಲಿಕೇಶನ್ ಮತ್ತು ಮಾನವರು ಮತ್ತು ಯಂತ್ರಗಳು ಹೇಗೆ ಮಾನವರಿಗಿಂತ ಉತ್ತಮವಾಗಿ ಈ ಸಂದರ್ಭದಲ್ಲಿ ನಿರ್ವಹಿಸಬಹುದು ಮತ್ತೆ ಈಗ ನಾವು ಹಿಂದಕ್ಕೆ ಹೋಗಿ ಈ ವಿಷಯಗಳನ್ನು ನೋಡೋಣ ಮತ್ತೆ ಇವೇ ಕೆಲವು ರೆಫರೆನ್ಸಸ್ ಗಳಾಗಿವೆ ಮತ್ತೆ ಎಐ ಎಂಎಲ್ ಡಿಎಲ್ ಗಳ ರೆಫರೆನ್ಸಸ್ ಗಳಾಗಿವೆ ಅದು ಬಹಳ ಬೃಹತ್ ಗಾತ್ರದ್ದಾಗಿದೆ ಇವುಗಳೇ ಕೆಲವು ಮಾತ್ರ ನಿಮಗೆ ಇದರ ಬಗ್ಗೆ ಇನ್ನಷ್ಟು ತಿಳಿಯಲು ಆಸಕ್ತಿ ಇದ್ದರೆ ನೀವು ತಿಳಿಯಬಹುದು ಆದರೆ ನೀವು ತಿಳಿಯಬೇಕಾದದ್ದು ಈ ಕೋರ್ಸ್ನ ಮೂಲಕ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಜ್ಞ ರಾಗಲು ಸಾಧ್ಯವಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸಂಪೂರ್ಣವಾದ ಸೆಮಿಸ್ಟರ್ ಕೋರ್ಸ್ ಆಗಿದೆ ಮತ್ತು ಈ ಕೋರ್ಸ್ನಲ್ಲಿ ಏನನ್ನು ತಿಳಿಯಬೇಕೆಂದರೆ ನಿಮ್ಮನ್ನು ವಿವಿಧ ಬಗೆಯ ಕಾನ್ಸೆಪ್ಟ್ ಗಳನ್ನು ತೋರಿಸಲಾಗಿದೆ ಮತ್ತು ಇದನ್ನೇ ನಾನು ಮಾಡಿರುವುದು ಆದರೆ ನೀವು ಎಐ ಆಧಾರಿತ ಟೆಕ್ನಿಕ್ ಗಳನ್ನು ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲು ಬಳಸಬೇಕಾದರೆ ನೀವು ಎಐ ಎಂಎಲ್ ಡಿಎಲ್ ಆಧಾರಿತ ಸಂಪೂರ್ಣ ಸೆಮಿಸ್ಟರ್ ಕೋರ್ಸನ್ನು ತೆಗೆದುಕೊಳ್ಳಬೇಕು ಮತ್ತೆ ನಾವು ಹಂತವನ್ನು ಮುಟ್ಟಿದ್ದೇವೆ